ಎಲ್ಲರಿಗೂ ನಮಸ್ಕಾರ ನಾನು ಕ್ಯೋಟೋ ವಿಶ್ವವಿದ್ಯಾನಿಲಯದ ವಿಪತ್ತು ತಡೆ ಸಂಶೋಧನಾ ಸಂಸ್ಥೆಯಿಂದ ಸುಭಜ್ಯೋತಿ ಸಮದ್ದಾರ್ ವಿಪತ್ತು ಚೇತರಿಕೆ ಮತ್ತು ಉತ್ತಮ ಪುನರ್ನಿರ್ಮಾಣ ಉಪನ್ಯಾಸ ಸರಣಿಗೆ ಸುಸ್ವಾಗತ ಈ ಉಪನ್ಯಾಸದಲ್ಲಿ ನಾವು ಅರಿವಿನ ಮತ್ತು ಅನ್ವೇಷಣ ಸಹಾಯಕ ದೃಷ್ಟಿಕೋನದಿಂದ ವಿಪತ್ತು ಸನ್ನದ್ಧತೆಯ ಬಗ್ಗೆ ಮಾತನಾಡುತ್ತೇವೆ ವಿಪತ್ತು ಸನ್ನದ್ಧತೆಯಲ್ಲಿ ಯಾವ ಸಾಂಸ್ಕೃತಿಕ ಸಿದ್ಧಾಂತ ಮತ್ತು ಸಾಮಾಜಿಕ ಅಂಶಗಳು ಪಾತ್ರವಹಿಸುತ್ತವೆ ಎಂಬುದರ ಕುರಿತು ನಾವು ಈಗಾಗಲೇ ಚರ್ಚಿಸಿದ್ದೇವೆ ಆದರೆ ವಿಪತ್ತಿನ ವಿರುದ್ಧ ತಯಾರಾಗಲು ಜನರನ್ನು ಪ್ರೋತ್ಸಾಹಿಸಲು ನೀವು ಸಂವಹನ ನಡೆಸುತ್ತಿರುವಾಗ ಅವರು ಒಬ್ಬ ವ್ಯಕ್ತಿಯಾಗಿ ಅವರೊಳಗೆ ಏನು ನಡೆಯುತ್ತಿದೆ ನಾವು ಯಾವ ರೀತಿಯ ಅರಿವಿನ ಮತ್ತು ಅನ್ವೇಷಣ ಸಹಾಯಕ ದೃಷ್ಟಿಕೋನವನ್ನು ನೋಡಬಹುದು ಅದು ಈ ಉಪನ್ಯಾಸದ ಕೇಂದ್ರಬಿಂದುವಾಗಿದೆ ಆದ್ದರಿಂದ ವ್ಯಕ್ತಿಯು ಕೇವಲ ವಿಪತ್ತನ್ನು ಎದುರಿಸುವುದಿಲ್ಲ ಎಂದು ನಾವು ಚರ್ಚಿಸಿದ್ದೇವೆ ಆದರೆ ನಿಜ ಜೀವನದಲ್ಲಿ ನಾವೆಲ್ಲರೂ ವಿಭಿನ್ನ ರೀತಿಯ ಅಪಾಯವನ್ನು ಹೊಂದಿದ್ದೇವೆ ಮತ್ತು ವಿಪತ್ತು ಅಪಾಯ ಅಥವಾ ಪರಿಸರ ಅಪಾಯ ಆ ಅಪಾಯದ ಒಂದು ಭಾಗವಾಗಿದೆ ಜೀವನವು ಅಪಾಯದಿಂದ ತುಂಬಿದೆ ದುರಂತವು ಪ್ರತ್ಯೇಕವಾದದ್ದಲ್ಲ ಸರಿ ನಮಗೆ ಆರೋಗ್ಯದ ಅಪಾಯವಿದೆ ನಮಗೆ ಶೈಕ್ಷಣಿಕ ಅಪಾಯವಿದೆ ನಮಗೆ ಕೆಲಸದ ಅಪಾಯವಿದೆ ಆದ್ದರಿಂದ ನಾನು ಯಾವುದಕ್ಕೆ ಆದ್ಯತೆ ನೀಡಬೇಕು ಯಾವುದನ್ನು ತೆಗೆದುಕೊಳ್ಳಬೇಕು ಮತ್ತು ಯಾವುದನ್ನು ನಿರ್ಲಕ್ಷಿಸಬೇಕು ಏಕೆಂದರೆ ಅನೇಕ ಜನರು ಈ ಅಪಾಯವನ್ನು ಗಂಭೀರವಾಗಿ ಪರಿಗಣಿಸಲು ಮತ್ತು ತಡೆಗಟ್ಟುವ ಕ್ರಮಗಳನ್ನು ತೆಗೆದುಕೊಳ್ಳಲು ನನಗೆ ಸಲಹೆ ನೀಡುತ್ತಿದ್ದಾರೆ ಆದ್ದರಿಂದ ನಾವು ಈಗಾಗಲೇ ಈ ಉಪನ್ಯಾಸದಲ್ಲಿ ಸಾಂಸ್ಕೃತಿಕ ದೃಷ್ಟಿಕೋನದ ಕುರಿತು ಚರ್ಚೆಗಳನ್ನು ಹೊಂದಿದ್ದೇವೆ ನಾವು ಅರಿವಿನ ದೃಷ್ಟಿಕೋನದ ಮೇಲೆ ಕೇಂದ್ರೀಕರಿಸುತ್ತೇವೆ ಆದ್ದರಿಂದ ನೀವು ಸಾಂಸ್ಕೃತಿಕವಾಗಿ ಪಕ್ಷಪಾತಿಯಾಗಿದ್ದರೂ ಪರವಾಗಿಲ್ಲ ನೀವು ಸಾಂಸ್ಕೃತಿಕವಾಗಿ ಪ್ರಭಾವಿತರಾಗಿದ್ದೀರಿ ಆದರೆ ದಿನದ ಕೊನೆಯಲ್ಲಿ ನೀವು ನಿಮ್ಮದೇ ಆದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅದು ನೀವೇ ಜವಾಬ್ದಾರರು ಏನು ಮಾಡಬೇಕೆಂದು ನೀವು ವೈಯಕ್ತಿಕವಾಗಿ ನಿರ್ಧಾರ ತೆಗೆದುಕೊಳ್ಳುತ್ತೀರಿ ನೀವು ಬಯಸದಿದ್ದರೆ ಬೇರೆ ಯಾವುದೇ ವ್ಯಕ್ತಿ ಏನನ್ನೂ ಹೇರಲು ಸಾಧ್ಯವಿಲ್ಲ ಅವರು ನಿಮ್ಮನ್ನು ಒತ್ತಾಯಿಸಬಹುದು ಅವರು ನಿಮ್ಮ ಮೇಲೆ ಪ್ರಭಾವ ಬೀರಬಹುದು ಅವರು ನಿಮ್ಮ ಮೇಲೆ ಒತ್ತಡ ಹೇರಬಹುದು ಆದರೆ ನೀವು ನಿರ್ಧಾರವನ್ನು ಸರಿ ಮಾಡಬೇಕಾಗಿದೆ ಆದ್ದರಿಂದ ಮಾನವ ಮೆದುಳಿನ ಒಳಗೆ ಏನು ನಡೆಯುತ್ತಿದೆ ಅವರು ಯಾವ ಬೌದ್ಧಿಕ ತಾರ್ಕಿಕ ಪ್ರಕ್ರಿಯೆಯ ಮೂಲಕ ಹೋಗುತ್ತಿದ್ದಾರೆ ಎಂಬುದನ್ನು ನಾವು ಸರಿ ಎಂದು ಹೇಳಲು ಪ್ರಯತ್ನಿಸುತ್ತಿರುವಾಗ ತಿಳಿಯುವುದು ಮುಖ್ಯವಾಗಿದೆ ವಿಪತ್ತಿನ ವಿರುದ್ಧ ತಡೆಗಟ್ಟುವ ಕ್ರಮಗಳನ್ನು ತೆಗೆದುಕೊಳ್ಳಲು ನಾವು ಜನರನ್ನು ಪ್ರೋತ್ಸಾಹಿಸಲು ಬಯಸುತ್ತೇವೆ ಸಹಜವಾಗಿ ಸಂಸ್ಕೃತಿಯು ಒಂದು ಪ್ರಮುಖ ಭಾಗವಾಗಿದೆ ಆದರೆ ನಮ್ಮ ಹೊರತಾಗಿ ನಾನು ವೈಯಕ್ತಿಕ ಮನಸ್ಸನ್ನು ಹೊಂದಿದ್ದೇನೆ ನಾನು ನನ್ನ ನೆರೆಹೊರೆಯವರ ಭಾಗವಾಗಿದ್ದೇನೆ ನಾನು ನನ್ನ ಸಹೋದ್ಯೋಗಿಗಳ ಭಾಗವಾಗಿದ್ದೇನೆ ನಾನು ನನ್ನ ಸ್ನೇಹಿತರ ಭಾಗವಾಗಿದ್ದೇನೆ ನಾನು ಪ್ರಭಾವಿತನಾಗಿದ್ದೇನೆ ಆದರೆ ನನ್ನ ಕಾರ್ಯಗಳು ನನ್ನ ವರ್ತನೆಗಳು ನನ್ನದೇ ಆದವು ನಾನು ಮಾಡುವುದನ್ನು ಇತರರಿಂದ ಪ್ರಭಾವಿತನಾಗಿದ್ದೇನೆ ಸಹಜವಾಗಿ ಸಂಸ್ಕೃತಿ ಮುಖ್ಯವಾಗಿದೆ ಆದರೆ ಈ ವ್ಯಕ್ತಿಯು ಬುದ್ಧಿವಂತ ಅಥವಾ ಬಡವ ಎಂದು ಯಾರಾದರೂ ಭಾವಿಸುತ್ತಾರೆ ಅವನು ಬುದ್ಧಿವಂತ ಎಂದು ಯಾರಾದರೂ ಭಾವಿಸುತ್ತಾರೆ ಅವರು ಬಡವರು ಎಂದು ಭಾವಿಸುತ್ತಾರೆ ಆದ್ದರಿಂದ ಇದು ಕೇವಲ ಸಾಂಸ್ಕೃತಿಕ ಭಿನ್ನತೆಗಳು ಮಾತ್ರವಲ್ಲದೆ ವೈಯುಕ್ತಿಕ ಭಿನ್ನಾಭಿಪ್ರಾಯಗಳು ಒಂದು ವಸ್ತುವನ್ನು ವಿಭಿನ್ನವಾಗಿ ಹೇಗೆ ಒಂದು ವರ್ಗದ ಸಂಸ್ಕೃತಿ ಮಾತ್ರವಲ್ಲ ಎಂಬುದು ಭಾವಿಸುತ್ತವೆ ಅವರು ಹೊಂದಿರುವ ಒಂದು ರೀತಿಯ ಸಾಮಾಜಿಕ ವ್ಯವಸ್ಥೆ ಮಾತ್ರವಲ್ಲ ಅವರು ಜನರನ್ನು ನಿರ್ದಿಷ್ಟ ರೀತಿಯಲ್ಲಿ ಯೋಚಿಸುವಂತೆ ಮಾಡುತ್ತಾರೆ ಬೇರೆ ಬೇರೆ ಕಾರಣಗಳಿಂದ ಅವರು ತಮ್ಮದೇ ಆದ ಮನಸ್ಸನ್ನು ಹೊಂದಿದ್ದಾರೆ ಹಾಗಾಗಿ ನಾವು ಪ್ರತಿದಿನ ಕನ್ನಡಿಯನ್ನು ನೋಡುತ್ತೇವೆ ನಾನು ಹೇಗೆ ಚೆನ್ನಾಗಿ ಕಾಣುತ್ತಿದ್ದೇನೆ ಎಂದು ತಿಳಿಯಲು ನಾವು ಬಯಸುವುದಿಲ್ಲ ಆದರೆ ನಾವು ಮಾಡುತ್ತಿರುವುದು ಸರಿಯೋ ತಪ್ಪೋ ಸಾಮಾಜಿಕವಾಗಿ ಅಂಗೀಕರಿಸಲ್ಪಟ್ಟಿದೆಯೋ ಇಲ್ಲವೋ ವೈಯಕ್ತಿಕವಾಗಿ ಅಂಗೀಕರಿಸಲ್ಪಟ್ಟಿದೆಯೋ ಇಲ್ಲವೋ ಎಂದು ನಾವು ಬಯಸುವ ಇನ್ನೊಂದು ರೀತಿಯ ಕನ್ನಡಿ ನಮ್ಮಲ್ಲಿದೆ ಹಾಗಾಗಿ ನಮ್ಮ ವ್ಯಕ್ತಿತ್ವ ಬಗ್ಗೆ ನಮ್ಮದೇ ಆದ ತೀರ್ಪು ಇದೆ ಆದ್ದರಿಂದ ಜನರು ಮೂಲತಃ ಸಾಂಸ್ಕೃತಿಕವಾಗಿ ಪಕ್ಷಪಾತಿಗಳಾಗಿದ್ದಾರೆ ಎಂದು ನಾವು ಈಗಾಗಲೇ ಚರ್ಚಿಸಿದ್ದೇವೆ ಆದರೆ ಜನರು ತಮ್ಮದೇ ಆದ ಮನಸ್ಸನ್ನು ಹೊಂದಿದ್ದಾರೆ ಆದ್ದರಿಂದ ಅಪಾಯದ ಸನ್ನದ್ಧತೆಯ ವಿಪತ್ತು ಸನ್ನದ್ಧತೆಯನ್ನು ಉತ್ತೇಜಿಸಲು ನಾವು ಸಾಮಾನ್ಯವಾಗಿ ಏನು ಮಾಡುತ್ತೇವೆ ಈ ರಸ್ತೆ ಅಪಘಾತ ಸರಿ ಅಥವಾ ಏನಾದರೂ ಹೇಳೋಣ ಈ ರೀತಿಯ ಜಾಹೀರಾತನ್ನು ಹೊಂದಿರುವ ಜನರನ್ನು ನಾವು ಸಾಮಾನ್ಯವಾಗಿ ಕೇಳುತ್ತೇವೆ ಸರಿ ನೀವು ಪ್ರಯಾಣಿಸುತ್ತಿದ್ದೀರಿ ನೀವು ಬೈಕ ಸವಾರಿ ಮಾಡುತ್ತಿದ್ದೀರಿ ಅಥವಾ ನೀವು ಕಾರಿನಲ್ಲಿ ಸವಾರಿ ಮಾಡುತ್ತಿದ್ದೀರಿ ಈ ಚಿತ್ರಗಳು ನಿಮ್ಮನ್ನು ಗಾಬರಿಗೊಳಿಸುವಂತೆ ನೀವು ದುಡುಕಿನ ಚಾಲನೆ ಮಾಡಿದರೆ ಇದು ಪರಿಣಾಮವಾಗಿದೆ ಇದು ಫಲಿತಾಂಶವು ನಿಮಗಾಗಿ ಕಾಯುತ್ತಿದೆ ಆದ್ದರಿಂದ ರಸ್ತೆಗಳಲ್ಲಿ ಜಾಗರೂಕರಾಗಿರಿ ಈ ಚಿತ್ರಗಳು ಈ ಚಿತ್ರಗಳು ತುಂಬಾ ಸಾಮಾನ್ಯವಾಗಿದೆ ನಾವು ಇರುವಾಗ ರಸ್ತೆ ಸುರಕ್ಷತೆಗಾಗಿ ನಾವು ನಿಮ್ಮ ಅಪಾಯದ ಅರಿವನ್ನು ಹೆಚ್ಚಿಸುವ ಸಲುವಾಗಿ ನಾವು ಈ ಚಿತ್ರವನ್ನು ಸರಿಯಾಗಿ ತೋರಿಸುತ್ತೇವೆ ಎಂದು ನೀವು ನೋಡಬಹುದು ನೀವು ರಸ್ತೆಯಲ್ಲಿ ಹೋದಾಗಲೆಲ್ಲಾ ನೀವು ಇದನ್ನು ನೋಡಬಹುದು ಇದು ತುಂಬಾ ಸುಂದರವಾದ ಚಿತ್ರ ಆಗಿದೆ ಸಂತೋಷವು ಒಂದು ಪ್ರಯಾಣ ಗಮ್ಯಸ್ಥಾನವಲ್ಲ ಸರಿ ಆದ್ದರಿಂದ ವಾರಾಂತ್ಯ ಸುರಕ್ಷಿತ ಚಾಲನೆ ಜೀವಂತವಾಗಿರಿ ಬದುಕಲು ಚಾಲನೆ ಇದು ದುರಂತದ ಸಂದರ್ಭದಲ್ಲಿ ರಸ್ತೆ ಸುರಕ್ಷತೆಯನ್ನು ರಕ್ಷಿಸಲು ತುಂಬಾ ಸಾಮಾನ್ಯವಾದ ಚಿತ್ರ ಆಗಿದೆ ಧೂಮಪಾನ ಮಾಡದಂತೆ ಜನರನ್ನು ಕೇಳಲು ನಾವು ಅನಾರೋಗ್ಯದ ಅಪಾಯವನ್ನು ನೋಡಬಹುದು ಇದು ತುಂಬಾ ಸುಂದರವಾದ ಚಿತ್ರವಾಗಿದ್ದು ಧೂಮಪಾನವು ಅತ್ಯಂತ ನಿಖರವಾದ ಅತ್ಯಂತ ಸಂಕ್ಷಿಪ್ತವಾದ ಶ್ವಾಸಕೋಶದ ಕ್ಯಾನ್ಸರ್ಗೆ ಕಾರಣವಾಗುತ್ತದೆ ಹಾಗಾಗಿ ಧೂಮಪಾನ ಮಾಡಬೇಡಿ ಮತ್ತು ಈ ಚಿತ್ರವು ಪ್ರೇಕ್ಷಕರಿಗೆ ಅವರು ಏಕೆ ಧೂಮಪಾನ ಮಾಡಬಾರದು ಎಂದು ಸಾವಿರ ಮಾತುಗಳನ್ನು ನೀಡುತ್ತದೆ ಅಲ್ಲದೆ ನೀವು ಧೂಮಪಾನ ಮಾಡುತ್ತಿದ್ದರೆ ನೀವು ಧೂಮಪಾನ ಮಾಡಬಾರದು ಎಂಬುದಕ್ಕೆ ಇದು ಒಂದು ಉತ್ತಮ ಉದಾಹರಣೆಯಾಗಿದೆ ಆದರೆ ನೀವು ಸಿಗರೇಟ್ ಸೇದುತ್ತಿದ್ದರೆ ನೀವು ನಿಮ್ಮನ್ನು ನೀವೇ ಸುಟ್ಟುಕೊಳ್ಳುತ್ತಿದ್ದೀರಿ ಆದ್ದರಿಂದ ಧೂಮಪಾನ ಮಾಡಬೇಡಿ ಆದ್ದರಿಂದ ಸ್ಥೂಲಕಾಯತೆಯು ಆಧುನಿಕ ಸಮಾಜದಲ್ಲಿ ಬಹಳ ಸಾಮಾನ್ಯವಾದ ಸಮಸ್ಯೆಯಾಗಿದೆ ಭಾರತದಲ್ಲಿ ಮಾತ್ರವಲ್ಲದೆ ಇತರ ಹಲವು ದೇಶಗಳಲ್ಲಿ ವಿಶೇಷವಾಗಿ US ನಲ್ಲಿ ಸರಿ ಆದ್ದರಿಂದ ಸ್ಥೂಲಕಾಯತೆಯು ಮತ್ತೊಂದು ರೀತಿಯ ಆರೋಗ್ಯದ ಅಪಾಯವಾಗಿದೆ ನೀವು ಜಂಕ್ ಫುಡ್ಅನ್ನು ತಿನ್ನುವುದಿಲ್ಲ ಎಂದು ನೀವು ಜಂಕ್ ಫುಡ್ ತಿನ್ನುತ್ತಿದ್ದರೆ ಅಥವಾ ಜಂಕ್ ಫುಡ್ ಅನ್ನು ಸೇವಿಸಿದರೆ ಇದರ ಪರಿಣಾಮವೇ ನಿಮಗೆ ಹೃದಯಾಘಾತವಾಗುತ್ತದೆ ಈಗ ಈ ಜಾಹೀರಾತುಗಳನ್ನು ನೋಡುವಾಗ ಈ ಸಂದೇಶಗಳು ಅದರ ತಿರುಳು ಯಾವುದು ನೀವು ಯಾವುದೇ ಕಲ್ಪನೆಯನ್ನು ಪಡೆಯಬಹುದು ಸರಿ ಎಲ್ಲರೂ ನೋಡಿ ಈ ಎಲ್ಲಾ ಚಿತ್ರಗಳನ್ನು ನೋಡಿ ಅವರ ಗಮನ ಒಂದೇ ಒಂದು ವಿಷಯವಾಗುತ್ತದೆ ಅಂದರೆ ಅವರು ನಿಜವಾಗಿಯೂ ನಿಮ್ಮ ಭಯವನ್ನು ಹೆಚ್ಚಿಸಲು ಬಯಸುತ್ತಾರೆ ಅವರು ನಿಮ್ಮ ಅಸಮರ್ಪಕ ನಡವಳಿಕೆಯನ್ನು ನಿಲ್ಲಿಸಲು ಬಯಸುತ್ತಾರೆ ನೀವು ಪ್ರವಾಹದ ವಿರುದ್ಧ ಸಿದ್ಧರಾಗದಿದ್ದರೆ ನಿಮ್ಮ ಮನೆ ಮುಳುಗುತ್ತದೆ ಭೂಕಂಪ ನಿರೋಧಕ ಕಟ್ಟಡದೊಂದಿಗೆ ನಿರ್ಮಿಸಲು ನೀವು ಸಿದ್ಧಪಡಿಸದಿದ್ದರೆ ನಿಮ್ಮ ಕಟ್ಟಡವು ಕುಸಿಯುತ್ತದೆ ನೀವು ಸಾಯುತ್ತೀರಿ ಅಥವಾ ಗಾಯಗೊಳ್ಳುತ್ತೀರಿ ಆದ್ದರಿಂದ ಭಯ ಅವರು ನಿಮ್ಮ ಭಯವನ್ನು ಹೆಚ್ಚಿಸಿದರೆ ನಿಮ್ಮ ಭಯವನ್ನು ಹೆಚ್ಚಿಸುವುದು ಗುರಿಯಾಗಿದೆ ಅಂದರೆ ಅವರು ನಿಮ್ಮ ಅಪಾಯದ ಗ್ರಹಿಕೆಯನ್ನು ಹೆಚ್ಚಿಸಿದರೆ ಹೆಚ್ಚಿನ ಅಪಾಯದ ಗ್ರಹಿಕೆಯನ್ನು ನೀವು ಹೆಚ್ಚಿಸಿದರೆ ನೀವು ದುಡುಕಿ ಚಾಲನೆಯನ್ನು ಮಾಡಬಾರದು ಪ್ರವಾಹ ರಕ್ಷಣಾ ಕ್ರಮಗಳಿಲ್ಲದೆ ನಿಮ್ಮ ಮನೆಯನ್ನು ನಿರ್ಮಿಸಬಾರದು ಆದ್ದರಿಂದ ನೀವು ಅಪಾಯಕಾರಿಯಾದ ಅನಗತ್ಯವಾದ ಕೆಲಸಗಳನ್ನು ಮಾಡಬೇಡಿ ಆದ್ದರಿಂದ ಇಲ್ಲಿ ಗಮನವು ಭಯವನ್ನು ಹೆಚ್ಚಿಸುವತ್ತ ಮಾತ್ರ ಆಗಿದೆ ಆದರೆ ಈಗ ಅರಿವಿನ ಅನ್ವೇಷಣ ಸಹಾಯಕ ವಿಧಾನಗಳು ನಾನು ಏಕೆ ಧೂಮಪಾನ ಮಾಡುತ್ತಿದ್ದೇನೆ ಎಂಬುದು ಬೇರೆ ಕಾರಣವಾಗಿರಬಹುದು ಎಂದು ಅವರು ವಾದಿಸುತ್ತಿದ್ದಾರೆ ಬಹುಶಃ ಇದು ನನ್ನ ಸಂತೋಷಕ್ಕೆ ಒಂದು ರೀತಿಯ ಅದು ಕಾರಣವಾಗಿರಬಹುದು ನನ್ನ ದೇಹಕ್ಕೆ ನಿಕೋಟಿನ್ ಅಗತ್ಯವಿದೆ ಅಥವಾ ಯಾರಾದರೂ ನನಗೆ ಅದ್ಭುತ ಎಂದು ಹೇಳಬಹುದು ನಾನು ಧೂಮಪಾನ ಮಾಡುವಾಗ ಸುಂದರ ಮತ್ತು ಬುದ್ಧಿವಂತ ಎಂದು ಹೇಳಬಹುದು ನಾನು ಧೂಮಪಾನ ಮಾಡುವಾಗ ನಾನು ಹೆಚ್ಚು ಚೆನ್ನಾಗಿ ಕಾಣುತ್ತೇನೆ ನಾನು ಧೂಮಪಾನ ಮಾಡುವಾಗ ಜನರು ನನ್ನನ್ನು ನೋಡುತ್ತಾರೆ ಅಥವಾ ಇತರ ಹಲವು ಕಾರಣಗಳು ಇರಬಹುದು ಹಾಗಾದರೆ ನಾನು ಏಕೆ ಧೂಮಪಾನ ಮಾಡುತ್ತಿದ್ದೇನೆ ಎಂಬುದು ಒಂದೇ ಕಾರಣದಿಂದಲ್ಲ ಆದ್ದರಿಂದ ಭಯವು ನನಗೆ ಹೆಚ್ಚಿನ ಕಾರಣವನ್ನು ನೀಡುವುದಿಲ್ಲ ಹಾಗಾಗಿ ನನಗೆ ಸ್ಥೂಲಕಾಯತೆಯ ಸಮಸ್ಯೆ ಇದೆ ಎಂದು ನನಗೆ ತಿಳಿದಿದೆ ನನ್ನ ಮನೆಯನ್ನು ಪ್ರವಾಹ ಪೀಡಿತ ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ ಎಂದು ನನಗೆ ತಿಳಿದಿದೆ ಅಥವಾ ನಾನು ಮಳೆನೀರು ಕೊಯ್ಲು ಟ್ಯಾಂಕ್ ಅನ್ನು ಸ್ಥಾಪಿಸಿಲ್ಲ ಎಂದು ನನಗೆ ತಿಳಿದಿದೆ ನನಗೆ ನೀರಿನ ಕೊರತೆ ಇದೆ ಆದರೆ ನಾನು ಅದನ್ನು ಮಾಡಲಿಲ್ಲ ನಾನು ದಪ್ಪಗಿದ್ದೇನೆ ಎಂದು ನೀವು ಹೇಳುತ್ತಿಲ್ಲ ಆದರೆ ನೀವು ನನ್ನ ಭಯವನ್ನು ಮಾತ್ರ ಹೆಚ್ಚಿಸುತ್ತಿದ್ದೀರಿ ನಾನು ಧೂಮಪಾನ ಮಾಡಿದರೆ ನಾನು ಅಪಾಯಕ್ಕೆ ಒಳಗಾಗುತ್ತೇನೆ ಎಂಬ ಭಯವನ್ನು ಮಾತ್ರ ಹೆಚ್ಚಿಸುತ್ತಿದ್ದೀರಿ ಆದರೆ ಎಷ್ಟೋ ಸಲ ಆಹಾರದಲ್ಲಿ ಕಾಳಜಿಯನ್ನು ಹೇಗೆ ಮಾಡಿದ್ದೇನೆ ಪ್ರಯತ್ನ ಪಡುತ್ತೇನೆ ಹೇಳಿ ನಾನು ದಪ್ಪಗಿದ್ದೇನೆ ಎಂದು ನನಗೆ ತಿಳಿದಿದೆ ಆದರೆ ಅದನ್ನು ಹೇಗೆ ನಿಯಂತ್ರಿಸುವುದು ಸುನಾಮಿ ಬಗ್ಗೆ ನೀವು ಜನರಲ್ಲಿ ಭಯವನ್ನು ಹೆಚ್ಚಿಸುತ್ತಿದ್ದರೆ ಒಂದು ದಿನ ಸುನಾಮಿ ಬರುತ್ತದೆ ಎಂದು ಅವರು ಭಾವಿಸುತ್ತಾರೆ ಇದು ನೈಸರ್ಗಿಕ ಕ್ರಿಯೆ ನೈಸರ್ಗಿಕ ವಿದ್ಯಮಾನಗಳನ್ನು ನಾವು ರಕ್ಷಿಸಲು ಸಾಧ್ಯವಿಲ್ಲ ಮತ್ತು ಅದು ತುಂಬಾ ದೊಡ್ಡದಾಗಿದ್ದರೆ ಮತ್ತು ತುಂಬಾ ಭಯವಿದ್ದರೆ ನಾನು ಮಾಡಬಹುದಾದ ಏಕೈಕ ಕೆಲಸವೆಂದರೆ ನಾನು ಶರಣಾಗುವುದು ಅದು ನಾನು ಆತ್ಮಹತ್ಯೆ ಮಾಡಿಕೊಂಡಂತೆ ಒಬ್ಬ ಮಾರಕವಾದಿ ನಾನು ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಹಾಗಾಗಿ ಈ ದೇವತೆಗಳ ದೈತ್ಯಾಕಾರದ ಕೃತ್ಯ ದೈತ್ಯಾಕಾರದ ದುರಂತದ ವಿಪತ್ತಿಗೆ ಶರಣಾಗುವುದನ್ನು ಬಿಟ್ಟು ನನಗೆ ಯಾವುದೇ ಮಾರ್ಗವಿಲ್ಲ ಆದ್ದರಿಂದ ಹೆಚ್ಚುತ್ತಿರುವ ಭಯವು ವಿಪತ್ತು ಸನ್ನದ್ಧತೆಯನ್ನು ಸರಿಯಾಗಿ ಉತ್ತೇಜಿಸಲು ಹೆಚ್ಚು ಸಹಾಯ ಮಾಡುವುದಿಲ್ಲ ಭಯವನ್ನು ಹೆಚ್ಚಿಸಿದರೆ ಜನರು ಮಾರಣಾಂತಿಕರಾಗಬಹುದು ಎಂದರ್ಥ ನಾನು ಏನು ಮಾಡಬಹುದೆಂಬ ಅಪಾಯವಿದೆ ಎಂದು ನನಗೆ ತಿಳಿದಿದೆ ಆದ್ದರಿಂದ ಅವರು ಏನು ಮಾಡಬಹುದು ಎಂಬುದನ್ನು ನಾವು ಜನರಿಗೆ ತಿಳಿಸಬೇಕು ಅವರು ಅಪಾಯದಲ್ಲಿರುತ್ತಾರೆ ಆದರೆ ಅವರು ಅಪಾಯವನ್ನು ಹೇಗೆ ಕಡಿಮೆ ಮಾಡಬಹುದು ಎಂಬುದು ಸ್ಥಳೀಯ ಸರ್ಕಾರಗಳು ಯೋಜಕರಿಗೆ ಮತ್ತು ಅಭ್ಯಾಸಕಾರರಿಗೆ ಇರುವ ಪ್ರಮುಖ ಸಂದೇಶವಾಗಿದೆ ಆದ್ದರಿಂದ ಈ ಆಯ್ಕೆಯನ್ನು ಪ್ರಯತ್ನಿಸಿ ಎಂದು ನಾವು ಸರಳವಾಗಿ ಹೇಳಿದರೆ ಸ್ಥೂಲಕಾಯದ ಸಮಸ್ಯೆಯನ್ನು ಹೊಂದಿರುವ ವ್ಯಕ್ತಿಗೆ ನಾವು ಸರಿ ಎಂದು ಹೇಳಿದರೆ ನೀವು ಹೆಚ್ಚು ಹಣ್ಣುಗಳು ಮತ್ತು ತರಕಾರಿಗಳನ್ನು ತಿನ್ನಬಹುದು ಮತ್ತು ನೀವು ಬೆಳಿಗ್ಗೆ ಮತ್ತು ಸಂಜೆ ನಡೆಯುವುದು ಮತ್ತು ಓಡುವುದು ನಿಮಗೆ ಗಮನಾರ್ಹವಾಗಿ ಸಹಾಯ ಮಾಡುತ್ತದೆ ನಿಮ್ಮ ಬೊಜ್ಜು ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ ನಾವು ಅವನ ಅಥವಾ ಅವಳ ಭಯವನ್ನು ಸರಿಯಾಗಿ ಹೆಚ್ಚಿಸುತ್ತಿದ್ದರೆ ಅದನ್ನು ಕಡಿಮೆ ಮಾಡಲು ಅವನು ಅಥವಾ ಅವಳು ಹೆಚ್ಚು ಪ್ರೋತ್ಸಾಹಿಸಲ್ಪಡುತ್ತಾರೆ ಅದೇ ರೀತಿ ಭೂಕಂಪ ಸಂಭವಿಸಿದರೆ ಒಮ್ಮೆ ಭೂಕಂಪ ಸಂಭವಿಸಿದರೆ ದಯವಿಟ್ಟು ಪೀಠೋಪಕರಣಗಳ ಮೇಜಿನ ಕೆಳಗೆ ಹೋಗಿ ನಿಮ್ಮನ್ನು ರಕ್ಷಿಸಿಕೊಳ್ಳಿ ಆಗ ನೀವು ನಿಮ್ಮ ತಲೆಯನ್ನು ರಕ್ಷಿಸಿಕೊಳ್ಳಬಹುದು ಸುನಾಮಿ ಬಂದರೆ ಸುನಾಮಿ ಅಲೆಗಳು ಬರಲು ಸಾಧ್ಯವಾಗದ ಪರ್ವತ ಪ್ರದೇಶದ ಎತ್ತರದ ಸ್ಥಳಕ್ಕೆ ತಕ್ಷಣ ಹೋಗಿ ಹಾಗಾಗಿ ನಾನು ಧೂಮಪಾನವನ್ನು ತ್ಯಜಿಸಲು ನಿರ್ಧರಿಸಿದೆ ಆದರೆ ನನಗೆ ಹಲವಾರು ಬಾರಿ ಧೂಮಪಾನ ಮಾಡಬೇಕು ಎಂದು ಅನಿಸಿತು ಆದರೆ ನೀವು ನನ್ನ ಕೈ ಮೇಲೆ ಮಚ್ಚೆಯನ್ನು ಹಾಕಿಕೊಂಡರೆ ಅದು ಧೂಮಪಾನವನ್ನು ತೊರೆಯಲು ನನಗೆ ಗಣನೀಯವಾಗಿ ಸಹಾಯ ಮಾಡುತ್ತದೆ ಆದ್ದರಿಂದ ಕೇವಲ ಭಯ ಮಾತ್ರ ಧೂಮಪಾನವನ್ನು ತ್ಯಜಿಸಲು ಸಹಾಯ ಮಾಡಲಿಲ್ಲ ಜೊತೆಗೆ ನಾವು ಏನು ಮಾಡುತ್ತೇವೆ ಎಂಬುದು ಸಹ ಮುಖ್ಯವಾಗುತ್ತದೆ ಹಾಗಾಗಿ ಇಲ್ಲಿ ನಾನು ಯಾರನ್ನಾದರೂ ಪ್ರವಾಹ ತೆರವು ಕಾರ್ಯ ಮಾಡಲು ಕೇಳಿದರೆ ನಾನು ಅವರಿಗೆ ಸಾಕಷ್ಟು ಸಮಸ್ಯೆಗಳಿವೆ ಎಂದು ಹೇಳಿದ್ದೇನೆ ಏಕೆಂದರೆ ಅವರು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಏಕೆಂದರೆ ಸ್ಥಳ ಎಷ್ಟು ಅಪಾಯಕಾರಿ ಮತ್ತು ತೆರವು ಪರಿಣಾಮಕಾರಿಯೋ ಇಲ್ಲವೋ ಎಂದು ಅವರಿಗೆ ತಿಳಿದಿಲ್ಲ ಬಾಂಗ್ಲಾದೇಶದಲ್ಲಿ ನಾವು ಒಂದು ಸಣ್ಣ ಉದಾಹರಣೆಯನ್ನು ನೋಡೋಣ ಅಂತರ್ಜಲದ ಆರ್ಸೆನಿಕ್ ಆರ್ಸೆನಿಕ್ ಮಾಲಿನ್ಯದೊಂದಿಗೆ ಜನರು ಹೋರಾಡುತ್ತಿದ್ದಾರೆ ಆದ್ದರಿಂದ ಅವರು ಕುಡಿಯಲು ಮೇಲ್ಮೈ ನೀರನ್ನು ಬಳಸುತ್ತಿದ್ದರು ಆದರೆ ಮೇಲ್ಮೈ ನೀರನ್ನು ರೋಗಕಾರಕಗಳಿಂದ ಕಲುಷಿತಗೊಳಿಸಲಾಗಿದೆ ನೀವು ಮೇಲ್ಮೈ ನೀರನ್ನು ಸೇವಿಸಿದರೆ ನೀವು ಅತಿಸಾರ ಭೇದಿಗಳನ್ನು ಪಡೆಯಬಹುದು ಆದ್ದರಿಂದ 1980 ರ ದಶಕದಲ್ಲಿ ಅವರು ಪ್ರಚಾರಕ್ಕಾಗಿ ಬಾಂಗ್ಲಾದೇಶದ ಗ್ರಾಮೀಣ ಪ್ರದೇಶಗಳಲ್ಲಿ ಕೈ ಪಂಪ್ಗಳನ್ನು ಸ್ಥಾಪಿಸಲು ಪ್ರಾರಂಭಿಸಿದರು ಒಂದು ದಶಕದ ನಂತರ ತಕ್ಷಣವೇ ಈ ಕೈ ಪಂಪ್ಗಳು ಆರ್ಸೆನಿಕ್ನಿಂದ ಕಲುಷಿತಗೊಂಡಿವೆ ಎಂದು ಅವರು ಕಂಡುಕೊಂಡರು ಮತ್ತು ಹೇಗಾದರೂ ಬಾಂಗ್ಲಾದೇಶದ ಹಲವು ಭಾಗಗಳಲ್ಲಿ ಮೂಲತಃ ದಕ್ಷಿಣ ಭಾಗದಲ್ಲಿರುವ ಕರಾವಳಿ ಪ್ರದೇಶಗಳು ಕಲುಷಿತವಾಗಿವೆ ಎಂದು ನೀವು ನಕ್ಷೆಯಲ್ಲಿ ನೋಡಬಹುದು ಈಗ 1 2 ದಶಲಕ್ಷ ಜನರು ಈಗಾಗಲೇ ಆರ್ಸೆನಿಕೋಸಿಸ್ನ ಲಕ್ಷಣಗಳನ್ನು ಗುರುತಿಸಿದ್ದಾರೆ ಮತ್ತು 30 ರಿಂದ 40 ದಶಲಕ್ಷ ಜನರು ಬಾಂಗ್ಲಾದೇಶದಲ್ಲಿ ಅಪಾಯದಲ್ಲಿದ್ದಾರೆ ಆದ್ದರಿಂದ ಆರ್ಸೆನಿಕ್ ಕ್ಯಾನ್ಸರ್ ಮತ್ತು ಇತರ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು ಈಗ ಇದರೊಂದಿಗೆ ಏನು ಮಾಡುವುದು ಅಂದರೆ ಮಳೆನೀರು ಕೊಯ್ಲು ಅಷ್ಟು ದುಬಾರಿಯಲ್ಲ ಎಂದು ಯಾರೋ ಹೇಳುತ್ತಿರುವ ಸರಳ ಪರಿಹಾರವಾಗಿದೆ ಆದರೆ ನೀವು ಮಳೆಗಾಲದಲ್ಲಿ ನಿಮ್ಮ ಮೇಲ್ಛಾವಣಿಯಿಂದ ನೀರನ್ನು ಸಂರಕ್ಷಿಸಬಹುದು ಮತ್ತು ಶುಷ್ಕ ಋತುವಿನಲ್ಲಿ ನೀವು ಅದನ್ನು ಸಂರಕ್ಷಿಸಬಹುದು ಮತ್ತು ನೀವು ಅದನ್ನು ಸರಿಯಾಗಿ ಬಳಸಬಹುದು ನಾವು ನಂತರ ಈ ತಾಂತ್ರಿಕ ವಿಷಯಕ್ಕೆ ಹೋಗಬಹುದು ಆದರೆ ನಾವು ಗಮನಹರಿಸೋಣ ಇದು ಸಾಂಕೇತಿಕ ವಿಪತ್ತು ಅಥವಾ ತಡೆಗಟ್ಟುವ ಕಾರ್ಯವಿಧಾನ ಅಥವಾ ಪರಿಸರ ಅಪಾಯ ತಡೆಗಟ್ಟುವ ಕಾರ್ಯವಿಧಾನವಾಗಿದೆ ಎಂದು ಪರಿಗಣಿಸೋಣ ಈಗ ಇದು ಬಾಂಗ್ಲಾದೇಶ ಹಾಗಾಗಿ ನಾನು ಹೇಳುತ್ತಿರುವಂತೆ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಮಾಡುತ್ತಿದ್ದರೆ ಅದು ಕೆಲಸ ಮಾಡುವುದಿಲ್ಲ ನಾವು ಮಾಡಬೇಕಾಗಿರುವುದು ಈ ತಂತ್ರಜ್ಞಾನವನ್ನು ನಾವು ಒಂದರ ನಂತರ ಒಂದರಂತೆ ಪ್ರಚಾರ ಮಾಡಬೇಕಾಗಿದೆ ಆದ್ದರಿಂದ ಹೆಚ್ಚು ಹೆಚ್ಚು ಜನರು ಈ ಸಣ್ಣ ಟ್ಯಾಂಕ್ ಅನ್ನು ತಮ್ಮ ಸ್ವಂತ ಮನೆಯಲ್ಲಿ ಅಳವಡಿಸಿಕೊಳ್ಳಬೇಕು ಇದು ಮನೆಯ ಟ್ಯಾಂಕ್ ಆಗಿದೆ ಆದ್ದರಿಂದ ಪ್ರತಿಯೊಬ್ಬರು ಪ್ರತಿ ಮನೆಯಲ್ಲೂ ಇದನ್ನು ಹೊಂದಿರಬೇಕು ಆಗ ಮಾತ್ರ ನಾವು ಇದನ್ನು ಸರಿಯಾಗಿ ಮಾಡಬಹುದು ಆದ್ದರಿಂದ ಈ ಮಳೆನೀರು ಕೊಯ್ಲು ತೊಟ್ಟಿಯನ್ನು ಸ್ಥಾಪಿಸಲು ಲಕ್ಷಾಂತರ ಜನರನ್ನು ಪ್ರೋತ್ಸಾಹಿಸಲು ನಮಗೆ ಸಾಧ್ಯವಾದರೆ ಅದು ಬಾಂಗ್ಲಾದೇಶದಲ್ಲಿ ಕುಡಿಯುವ ನೀರಿನ ಅಪಾಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಆದ್ದರಿಂದ ಇದು ಯೋಜಕರಾಗಿ ನಮ್ಮ ಸವಾಲಾಗಿದೆ ಅದನ್ನು ಅವರು ಹೇಗೆ ಮಾಡುತ್ತಾರೆ ಇಲ್ಲಿ ಅರಿವಿನ ಮತ್ತು ಅನ್ವೇಷಣ ಸಹಾಯಕ ದೃಷ್ಟಿಕೋನದಿಂದ ಚಿಂತನೆ ಇದೆ ಈ ಮಳೆನೀರು ಕೊಯ್ಲು ತೊಟ್ಟಿಯನ್ನು ಸ್ಥಾಪಿಸಲು ನಾವು ನಾಲ್ಕು ಜನರನ್ನು ಕೇಳಿದ್ದೇವೆ ಅದು ಸರಳವಾಗಿದೆ ನಾಲ್ಕು ಜನರು ಕರಾವಳಿ ಬಾಂಗ್ಲಾದೇಶದ ಪ್ರಜೆಗಳು ಮತ್ತು ಈ ಸಣ್ಣ ಮನೆಯ ಟ್ಯಾಂಕ್ ಅನ್ನು ಸ್ಥಾಪಿಸಲು ನಾವು ಬಯಸುತ್ತೇವೆ ಎಂದು ನಾವು ಊಹಿಸೋಣ ಆದ್ದರಿಂದ ಅವರ ಮನಸ್ಸಿನಲ್ಲಿ ಯಾವ ಪ್ರಶ್ನೆಗಳು ಮೊದಲು ಬರುತ್ತವೆ ಎಂದು ನೀವು ಅವರನ್ನು ಕೇಳಿದರೆ ಅವರು ಮೊದಲು ಏನು ಯೋಚಿಸುತ್ತಾರೆ ಯಾವುದೇ ಕಲ್ಪನೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ಪ್ರವಾಹ ರಕ್ಷಣಾತ್ಮಕ ಕಟ್ಟಡ ಸಾಮಗ್ರಿಗಳನ್ನು ಅಥವಾ ನಿಮ್ಮ ಮನೆಯಲ್ಲಿ ಭೂಕಂಪದ ರಕ್ಷಣಾತ್ಮಕ ಕಟ್ಟಡ ಸಾಮಗ್ರಿಗಳನ್ನು ಬಳಸಿ ಎಂದು ನಾನು ನಿಮ್ಮನ್ನು ಕೇಳಿದರೆ ನೀವು ಅದನ್ನು ಮಾಡುತ್ತೀರಾ ಒಂದು ಸೆಕೆಂಡುಗಳ ಕಾಲ ಯೋಚಿಸಿ ಈ ಟ್ಯಾಂಕ್ ಅನ್ನು ಸ್ಥಾಪಿಸಲು ನಾವು ಅವರನ್ನು ಕೇಳಿದರೆ ಮೊದಲು ಅವರು ಯೋಚಿಸುತ್ತಾರೆ ಅವರ ಮನಸ್ಸಿನಲ್ಲಿ ಯಾವ ಮೊದಲ ಪ್ರಶ್ನೆ ಬರುತ್ತದೆ ನಾವು ಪ್ರಸಕ್ತ ಸೇವಿಸುತ್ತಿರುವ ನೀರು ಶುದ್ಧವಾಗಿದೆಯೇ ಅಥವಾ ಅಶುದ್ಧವಾಗಿದೆ ಎಂದು ಯೋಚಿಸುತ್ತಾರೆ ಆದ್ದರಿಂದ ಇದೇ ರೀತಿ ನಾನು ನಿಮ್ಮನ್ನು ಪ್ರವಾಹ ವಿಮೆಯನ್ನು ತೆಗೆದುಕೊಳ್ಳಲು ಅಥವಾ ನಿಮ್ಮ ಮನೆಯನ್ನು ಭೂಕಂಪನ ನಿರೋಧಕವಾಗಿ ನಿರ್ಮಿಸಲು ಕೇಳುತ್ತಿದ್ದರೆ ನೀವು ಮೊದಲು ಭೂಕಂಪ ಸಂಭವಿಸುವ ಸ್ಥಳದಲ್ಲಿ ಮನೆಯನ್ನು ನಿರ್ಮಾಣ ಮಾಡಿದ್ದೇವೆಯೇ ಎಂದು ಯೋಚಿಸುತ್ತೇವೆ ಹಾಗಾಗಿ ಮೊದಲ ವ್ಯಕ್ತಿ ನಾನು ಅಪಾಯದಲ್ಲಿದ್ದೇನೆ ನನ್ನ ನೀರಿನ ಗುಣಮಟ್ಟ ನಿಜವಾಗಿಯೂ ಒಳ್ಳೆಯದು ಅಥವಾ ಕೆಟ್ಟದ್ದೇ ಎಂದು ಯೋಚಿಸುತ್ತಾನೆ ಆದ್ದರಿಂದ ಮೊದಲ ವ್ಯಕ್ತಿ ನನ್ನ ನಿಜವಾದ ನೀರು ನಿಜವಾಗಿಯೂ ಕೆಟ್ಟದಾಗಿದೆ ಎಂದು ಪರಿಗಣಿಸಬಹುದು ಪ್ರಸ್ತುತ ನನ್ನ ಕುಡಿಯುವ ನೀರಿನ ಪೂರೈಕೆಯು ಉತ್ತಮವಾಗಿಲ್ಲ ಹಾಗಾಗಿ ನನಗೆ ನಿಜವಾಗಿಯೂ ಈ ಟ್ಯಾಂಕ್ ಅಗತ್ಯವಿದೆ ಆದ್ದರಿಂದ ಅವನು ಮುಂದೆ ಹೋಗುತ್ತಾನೆ ಇದು ಪ್ರಾರಂಭದಿಂದ ದೀರ್ಘ ಪ್ರಯಾಣವಾಗಿದೆ ನಿಮ್ಮ ಮೆದುಳಿನಲ್ಲಿ ಬಹಳಷ್ಟು ಸಂಗತಿಗಳು ನಡೆಯುತ್ತಿವೆ ಟ್ಯಾಂಕ್ ಅನ್ನು ಸ್ಥಾಪಿಸಲು ನೀವು ನನ್ನನ್ನು ಕೇಳುವುದು ನೇರವಾದ ಅನುಸರಣೆಯಲ್ಲ ಮತ್ತು ನಾನು ಅದನ್ನು ಮಾಡುತ್ತೇನೆ ಇದು ನಿಜವಾಗಿಯೂ ದೀರ್ಘ ಪ್ರಯಾಣವಾಗಿದೆ ಆದ್ದರಿಂದ ಎರಡನೇ ವ್ಯಕ್ತಿ ಅವರು ಏನು ಯೋಚಿಸುತ್ತಾರೆ ಸರಿ ನನ್ನ ನೀರು ಕೆಟ್ಟದಾಗಿದೆ ಎಂದು ಅವರು ಭಾವಿಸಬಹುದು ಹಾಗಾಗಿ ನಾನು ಮಳೆನೀರು ಕೊಯ್ಲು ಆಯ್ಕೆಯನ್ನು ಸಹ ಆರಿಸಿಕೊಳ್ಳಬೇಕು ಮೂರನೇ ವ್ಯಕ್ತಿ ಅವರು ಯೋಚಿಸಬಹುದು ಸರಿ ನೀರು ಚೆನ್ನಾಗಿದೆ ಅವರಿಗೆ ಟ್ಯಾಂಕ್ ಅಗತ್ಯವಿಲ್ಲ ಆದ್ದರಿಂದ ಅವರು ಹೋದರು ನಾಲ್ಕನೇ ವ್ಯಕ್ತಿ ಅವರು ಯೋಚಿಸಬಹುದು ಅದು ಸರಿ ನನ್ನ ನೀರಿನ ಗುಣಮಟ್ಟವೂ ಕೆಟ್ಟದಾಗಿದೆ ಆದ್ದರಿಂದ ಅವರು ಮುಂದೆ ಬರಬಹುದು ಈ ಹಂತ ಅದರ ಪ್ರಕಾರ ನಾವು ಒಂದು ರೀತಿಯ ಅಪಾಯದ ಮೌಲ್ಯಮಾಪನ ಇಂದು ಕರೆಯಬಹುದು ಈ ಅಪಾಯವು ಎಷ್ಟರಮಟ್ಟಿಗೆ ಸಂಭವಿಸುತ್ತದೆ ಅದು ಹೇಗೆ ಸಂಭವಿಸುತ್ತದೆ ಎಂಬುದು ತೀವ್ರತೆ ಮತ್ತು ದುರ್ಬಲತೆಯ ಪ್ರಶ್ನೆ ಸರಿ ಹಾಗಾಗಿ ನಾನು ಅಪಾಯದ ಒಂದು ರೀತಿಯ ಮೌಲ್ಯಮಾಪನವನ್ನು ಹೊಂದಿದ್ದೇನೆ ನನ್ನ ಸ್ವಂತ ಅಪಾಯವನ್ನು ನಾನು ಮೌಲ್ಯಮಾಪನ ಮಾಡುತ್ತಿದ್ದೇನೆ ಆದ್ದರಿಂದ ನಾವು ಈ ಬಗ್ಗೆ ಮಾತನಾಡುತ್ತಿದ್ದೇವೆ ಅಪಾಯದ ಮೌಲ್ಯಮಾಪನವು ಮೊದಲ ಪ್ರಶ್ನೆಗಳು ಜನರ ಮನಸ್ಸಿಗೆ ಬಂದವು ಈಗ ಎರಡನೆಯದು ಯಾವುದು ಎರಡೇ ಪ್ರಶ್ನೆಗಳು ಅವರ ಮನಸ್ಸಿಗೆ ಬರುತ್ತವೆ ಯಾವುದೇ ಕಲ್ಪನೆ ನಾನು ಇದೀಗ ನಿಮ್ಮನ್ನು ನೋಡಲು ಸಾಧ್ಯವಿಲ್ಲ ಎಂದು ನೀವು ಭಾವಿಸಬಹುದು ಆದರೆ ನಾನು ನಿಮಗೆ ಸ್ವಲ್ಪ ಸಮಯವನ್ನು ನೀಡುತ್ತೇನೆ ಎಂದು ನೀವು ಯೋಚಿಸಬಹುದು ಅದು ನಿಮಗೆ ಬುದ್ದಿಮತ್ತೆ ಮಾಡಲು ಸಹಾಯ ಮಾಡುತ್ತದೆ ಎಂದು ನೀವು ಯೋಚಿಸಬಹುದು ಆದ್ದರಿಂದ ನಾನು ಯೋಚಿಸುವ ವಿಷಯವು ಅನೇಕ ಜನರು ವೆಚ್ಚದ ಬಗ್ಗೆ ಯೋಚಿಸುವುದು ಮಾತ್ರವಲ್ಲ ಆದರೆ ಇದು ನಿಜವಾಗಿಯೂ ಪರಿಣಾಮಕಾರಿಯಾಗಿದೆಯೇ ಎಂದು ನಾನು ಯೋಚಿಸುತ್ತೇನೆ ನಾನು ಅಪಾಯದಲ್ಲಿದ್ದೇನೆ ಎಂದು ನನ್ನೊಂದಿಗೆ ಮಾತನಾಡುತ್ತಿದ್ದೀರಿ ಮತ್ತು ನನಗೆ ಈ ಮಳೆನೀರು ಕೊಯ್ಲು ಟ್ಯಾಂಕ್ ಅನ್ನು ನೀಡುತ್ತಿದ್ದೀರಿ ಆದರೆ ನನಗೆ ಮೊದಲ ಪ್ರಶ್ನೆ ನಾನು ನನ್ನ ಅಪಾಯವನ್ನು ಕಡಿಮೆ ಮಾಡಲು ಈ ಮಳೆನೀರು ಟ್ಯಾಂಕ್ ನನಗೆ ಸಹಾಯ ಮಾಡುತ್ತದೆಯೇ ಈ ಕಾರ್ಯವಿಧಾನವು ನಿಜವಾಗಿಯೂ ಉತ್ತಮವಾಗಿಲ್ಲದಿದ್ದರೆ ಅದನ್ನು ಸ್ಥಾಪಿಸುವುದರ ಅರ್ಥವೇನು ಹಾಗಾಗಿ ಇದು ಒಳ್ಳೆಯದು ಅಥವಾ ಅಲ್ಲ ಎಂದು ನಾನು ಎರಡನೆಯದಾಗಿ ನಿರ್ಣಯಿಸಬೇಕಾಗಿದೆ ಆದ್ದರಿಂದ ಈ ವ್ಯಕ್ತಿಯು ತನ್ನ ಸ್ನೇಹಿತನಿಗೆ ಕರೆ ಮಾಡಬಹುದು ಮತ್ತು ಅವನ ಸ್ನೇಹಿತ ಹೇಳುತ್ತಾನೆ ಸರಿ ಈ ಟ್ಯಾಂಕ್ ನಿಜವಾಗಿಯೂ ಒಳ್ಳೆಯದು ನಾನು ಇದನ್ನು ಸ್ಥಾಪಿಸಿದ್ದೇನೆ ಹಾಗಾಗಿ ತುಂಬಾ ಒಳ್ಳೆಯ ಸುದ್ದಿ ಎಂದರು ಆದ್ದರಿಂದ ಅವರು ನಿರ್ಧಾರದೊಂದಿಗೆ ಮುಂದುವರಿಯುತ್ತಾರೆ ನಂತರ ಈ ಎರಡನೇ ವ್ಯಕ್ತಿ ಅವರು ಕೆಲವು ಸಂಬಂಧಿಕರನ್ನು ಹೊಂದಿದ್ದಾರೆ ಮತ್ತು ಅವರು ತೆಗೆದುಕೊಳ್ಳಬೇಡಿ ಎಂದು ಸಲಹೆ ನೀಡಿದರು ಒಳ್ಳೆಯದಲ್ಲ ಆದ್ದರಿಂದ ಅವರು ಅವರಿಂದ ಪ್ರಭಾವಿತನಾಗಿ ಹೊರಟುಹೋದರು ನಾನು ಈ ಟ್ಯಾಂಕ್ ಅನ್ನು ಸ್ಥಾಪಿಸುವುದಿಲ್ಲ ಅದು ನನಗೆ ಇಷ್ಟವಿಲ್ಲ ಈ ವ್ಯಕ್ತಿಯು ಕೆಲವು ಸ್ನೇಹಿತರನ್ನು ಸಹ ಹೊಂದಿರಬಹುದು ಮತ್ತು ಅವರು ಅವರೊಂದಿಗೆ ಚರ್ಚಿಸಲು ಕರೆದರು ಮತ್ತು ಅವರು ಸಲಹೆ ನೀಡಿದರು ಸರಿ ಹೌದು ಈ ಟ್ಯಾಂಕ್ ನಿಮ್ಮ ಸ್ಥಳದಲ್ಲಿ ಕುಡಿಯುವ ನೀರಿನ ಅಪಾಯವನ್ನು ಕಡಿಮೆ ಮಾಡಲು ನಿಜವಾಗಿಯೂ ಉತ್ತಮವಾಗಿದೆ ಹಾಗಾಗಿ ಈ ನೀರನ್ನು ತೆಗೆದುಕೊಂಡರೆ ತುಂಬಾ ಒಳ್ಳೆಯದು ಆದ್ದರಿಂದ ಅವರು ಈ ವಿಮರ್ಶೆಯಿಂದ ತುಂಬಾ ತೃಪ್ತರಾಗಿದ್ದರು ಮತ್ತು ಅವರು ಮುಂದುವರಿಯಲು ನಿರ್ಧರಿಸಿದರು ನಾವು ಈ ಹಂತವನ್ನು ಏನೆಂದು ಕರೆಯುತ್ತೇವೆ ಮೊದಲನೆಯದು ಅಪಾಯದ ಮೌಲ್ಯಮಾಪನ ಮುಂದಿನದು ಏನು ಇದನ್ನು ನಾವು ಪ್ರತಿಕ್ರಿಯೆ ದಕ್ಷತೆ ಎಂದು ಕರೆಯುತ್ತೇವೆ ವಿಶೇಷವಾಗಿ ಫಲಿತಾಂಶದ ನಿರೀಕ್ಷೆ ನಾನು ಯಾವುದನ್ನಾದರೂ ಅಲ್ಲಿ ಸೇರಿಸಲು ಹೋದರೆ ಅದರಿಂದ ಬರುವ ಲಾಭ ಏನು ಅದು ಕೆಲಸ ಮಾಡುತ್ತದೆಯೇ ಇದರ ಒಳಿತು ಕೆಡುಕುಗಳೇನು ಕೆಲಸ ಮಾಡುತ್ತದೋ ಇಲ್ಲವೋ ಮನಸ್ಸಿನಲ್ಲಿ ಮೂರನೇ ಪ್ರಶ್ನೆಗಳು ಆದ್ದರಿಂದ ನೀವು ಅಪಾಯದ ಸ್ಥಳದಲ್ಲಿ ಇದ್ದೀರಿ ಎಂದು ನೀವು ನಿರ್ಧರಿಸಿದ್ದೀರಿ ಈ ಮಳೆನೀರಿನ ಟ್ಯಾಂಕ್ ಪರಿಣಾಮಕಾರಿಯಾಗಿದೆ ಆದರೆ ಮನಸ್ಸಿನಲ್ಲಿ ಮೂರನೇ ಪ್ರಶ್ನೆ ಯಾವುದು ಎಂಬುದು ತುಂಬಾ ಆಸಕ್ತಿದಾಯಕವಾಗಿದೆ ಆದ್ದರಿಂದ ಬಹುಶಃ ಮೂರನೇ ಪ್ರಶ್ನೆಗಳು ಯಾವುವು ಎಂದು ಯೋಚಿಸಿ ಜನರು ಯೋಚಿಸುತ್ತಾರೆ ನಾನು ಅಪಾಯದಲ್ಲಿದ್ದೇನೆ ಯಾರೋ ನಿರ್ಧರಿಸಿದರು ಮತ್ತು ನಂತರ ಈ ಮಳೆನೀರಿನ ಟ್ಯಾಂಕ್ ಒಳ್ಳೆಯದು ಎಂದು ನಿರ್ಧರಿಸಿದರು ಹಾಗಾದರೆ ಅದರ ಬಗ್ಗೆ ಏನು ಯೋಚಿಸಬೇಕು ನಾನು ಅದನ್ನು ನಾನು ಅದನ್ನು ಮಾಡಬಹುದೇ ಹಲವು ಕಾರಣಗಳಿರಬಹುದು ಇದು ವೆಚ್ಚದ ಪ್ರಶ್ನೆಯಾಗಿರಬಹುದು ಇದು ವಸ್ತುಗಳ ಲಭ್ಯತೆಯ ಪ್ರಶ್ನೆಯಾಗಿರಬಹುದು ಇದು ನನಗೆ ಸಾಕಷ್ಟು ಸ್ಥಳಾವಕಾಶವಿದೆಯೇ ಅಥವಾ ಇಲ್ಲವೇ ಎಂಬ ಪ್ರಶ್ನೆಯಾಗಿರಬಹುದು ಸರಿ ಹೀಗಾಗಿ ಈ ವ್ಯಕ್ತಿ ಬ್ಯಾಂಕ್ಗೆ ಕೇಳಿದ್ದಾರೆ ಅವರ ಬಳಿ ಸಾಕಷ್ಟು ಹಣವಿಲ್ಲ ಆದ್ದರಿಂದ ನಾನು ಸ್ವಲ್ಪ ಸಾಲ ಪಡೆಯಬಹುದೇ ಎಂದು ಬ್ಯಾಂಕನ್ನು ಕೇಳಿದರು ಆದ್ದರಿಂದ ನೀವು ಈಗಾಗಲೇ ಸಾಲವನ್ನು ಹೊಂದಿದ್ದೀರಿ ಆದ್ದರಿಂದ ನೀವು ಈಗ ಯಾವುದೇ ಹೆಚ್ಚುವರಿ ಸಾಲವನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಬ್ಯಾಂಕ್ ಹೇಳುತ್ತದೆ ಆದ್ದರಿಂದ ಅವರು ಹೊರಟು ಹೋದರು ಈ ವ್ಯಕ್ತಿಗೆ ಹಣದ ಸಮಸ್ಯೆಯೂ ಇದೆ ಮತ್ತು ಅವರ ಹೆಂಡತಿ ಅವರಿಗೆ ನಮ್ಮಲ್ಲಿ ಕೆಲವು ಉಳಿತಾಯ ಹೆಚ್ಚುವರಿ ಉಳಿತಾಯಗಳಿವೆ ಆದ್ದರಿಂದ ಚಿಂತಿಸಬೇಡಿ ನೀವು ಅದನ್ನು ಮಾಡಬಹುದು ಎಂದು ಹೇಳಿದರು ಆದ್ದರಿಂದ ಅವರು ತುಂಬಾ ಸಂತೋಷಪಟ್ಟರು ಮತ್ತು ಅವರು ಈ ಹೊಸ ಟ್ಯಾಂಕ್ ಅನ್ನು ಸ್ಥಾಪಿಸಲು ಪ್ರಯತ್ನಿಸಲು ಬಯಸಿದರು ಈಗ ನಾವು ಇದನ್ನು ಮೊದಲು ಅಪಾಯದ ಮೌಲ್ಯಮಾಪನ ಮತ್ತು ನಂತರ ಪ್ರತಿಕ್ರಿಯೆ ಪರಿಣಾಮಕಾರಿತ್ವ ಎಂದು ಕರೆಯುತ್ತೇವೆ ಈ ಹಂತಗಳನ್ನು ನಾವು ಯಾವುದನ್ನು ಕರೆಯುತ್ತೇವೆ ಇದನ್ನು ನಾವು ಸ್ವಯಂ ಪರಿಣಾಮಕಾರಿ ಎಂದು ಕರೆಯುತ್ತೇವೆ ಆತ್ಮವಿಶ್ವಾಸದ ರೀತಿಯ ಕಾರಣವು ವಿಭಿನ್ನವಾಗಿರಬಹುದು ಅದು ಕೆಲವೊಮ್ಮೆ ಹಣಕಾಸಿನ ಕಾರಣಗಳಾಗಿರಬಹುದು ಅದು ಕೆಲವೊಮ್ಮೆ ಸಾಂಸ್ಥಿಕ ಸಮಸ್ಯೆಯಾಗಿರಬಹುದು ದೈಹಿಕ ಸಮಸ್ಯೆಗಳಂತಹ ನನ್ನ ಮನೆಯಲ್ಲಿ ಸ್ಥಳಾವಕಾಶವಿಲ್ಲದಿದ್ದರೆ ನಾನು ಅದನ್ನು ಮಾಡಲು ಸಾಧ್ಯವಿಲ್ಲ ನಾನು ವಸ್ತುಗಳನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ನಾನು ಅದನ್ನು ಮಾಡಲು ಸಾಧ್ಯವಿಲ್ಲ ನನಗೆ ತಾಂತ್ರಿಕ ಜ್ಞಾನ ಅಥವಾ ಬೆಂಬಲವಿಲ್ಲದಿದ್ದರೆ ನಾನು ಅದನ್ನು ಮಾಡಲು ಸಾಧ್ಯವಿಲ್ಲ ಹಾಗಾಗಿ ನಾನು ಏನಾದರೂ ಅಪಾಯದಲ್ಲಿದೆ ಏನೋ ಕೆಲಸ ಮಾಡಲು ಹೋಗುತ್ತಿದೆ ಮತ್ತು ನಾನು ಇದನ್ನು ಮಾಡಬಹುದು ಅರಿವಿನ ಮತ್ತು ಹ್ಯೂರಿಸ್ಟಿಕ್ ವಿಧಾನದ ಪ್ರಕಾರ ಇದು ತುಂಬಾ ನಿರ್ಣಾಯಕವಾಗಿದೆ ಆದರೆ ಇದು ಅಂತ್ಯವಲ್ಲ ಇದು ಅಂತ್ಯವಲ್ಲ ಇನ್ನೂ ಏನು ಇನ್ನೇನು ಬಹಳ ವಿಮರ್ಶಾತ್ಮಕವಾಗಿದೆ ಕೊನೆಯ ಕ್ರಿಯೆಯು ಬಹುಶಃ ಅವರು ಹಣದ ಉಳಿತಾಯವನ್ನು ಹೊಂದಿರಬಹುದು ಆದರೆ ಇನ್ನೂ ಅವರಿಗೆ ಸ್ವಲ್ಪ ಸಾಲದ ಅಗತ್ಯವಿದೆ ಟ್ಯಾಂಕ್ ಅನ್ನು ಸರಿಯಾಗಿ ಸ್ಥಾಪಿಸಲು ನಾನು ಸಣ್ಣ ಪ್ರಮಾಣದ ಸಾಲವನ್ನು ಪಡೆಯಬಹುದೇ ಎಂದು ವಿಚಾರಿಸಲು ಅವರು ಕೆಲವು ಸಣ್ಣ ಪ್ರಮಾಣದ ಸಾಲವನ್ನು ನೀಡುವ ಸಂಸ್ಥೆಗಳಿಗೆ ಕರೆ ಮಾಡಿದರು ಸಂಸ್ಥೆಯವರು ಸಾಲವನ್ನು ನೀಡುತ್ತೇವೆ ಎಂದು ಒಪ್ಪಿಕೊಂಡರು ತದನಂತರ ಅವರು ತುಂಬಾ ಸಂತೋಷಪಟ್ಟರು ಮತ್ತು ಈ ಟ್ಯಾಂಕ್ ಅಳವಡಿಸಲು ನಿರ್ಧರಿಸಿದರು ಆದ್ದರಿಂದ ಅಂತಿಮವಾಗಿ ಅವರು ಕುಡಿಯುವ ನೀರಿನ ದುರಂತದಿಂದ ರಕ್ಷಿಸಿಕೊಳ್ಳಲು ಈ ಮಳೆನೀರು ಕೊಯ್ಲುಗಳನ್ನು ಸ್ಥಾಪಿಸಿದರು ಆದ್ದರಿಂದ ಈ ಸಿದ್ಧಾಂತಗಳು ಅನೇಕ ಮಾರ್ಗಗಳಿಂದ ಬಂದವು ಒಂದು ಪ್ರಮುಖ ಪ್ರಭಾವಶಾಲಿ ಮಾದರಿ ಸಿದ್ಧಾಂತವೆಂದರೆ ರಕ್ಷಣೆ ಪ್ರೇರಣೆ ಸಿದ್ಧಾಂತ ಆಗಿದೆ ನಾನು ಅವೆಲ್ಲವನ್ನೂ ಸಂಕ್ಷಿಪ್ತವಾಗಿ ಸರಳಗೊಳಿಸಿದ್ದೇನೆ ಇದರಿಂದ ನಮ್ಮ ತಾರ್ಕಿಕ ಪ್ರಕ್ರಿಯೆಯು ವಿವಿಧ ವಿಭಾಗಗಳು ವಿವಿಧ ಸಿದ್ಧಾಂತಗಳು ಮತ್ತು ಮಾದರಿಗಳು ಹೇಗೆ ವಿವರಿಸುತ್ತದೆ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬಹುದು ಅಲ್ಲದೆ ಅವುಗಳು ಪರಸ್ಪರ ಬದಲಾಗುತ್ತವೆ ಹೆಚ್ಚು ಅಸ್ಥಿರಗಳಿವೆ ಆದರೆ ಅದು ಸಂಕ್ಷಿಪ್ತವಾಗಿದೆ ಇದು PMT ಮಾದರಿಯಾಗಿದೆ ಇದು ನಿರ್ದಿಷ್ಟ ಅರಿವಿನ ಪ್ರಕ್ರಿಯೆಯನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಸಂವಹನ ಸಿದ್ಧಾಂತದಿಂದ ಬಂದಿದೆ ಭಯವು ಜನರನ್ನು ಅವರ ನಡವಳಿಕೆಯನ್ನು ಬದಲಾಯಿಸಲು ಹೇಗೆ ಪ್ರೇರೇಪಿಸುತ್ತದೆ ಎಂಬುದರ ಆಧಾರವಾಗಿದೆ ಮತ್ತು 1975 ರಲ್ಲಿ RW ರೋಜರ್ಸ್ ಇದನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಸಿದರು ಮತ್ತು ನಂತರ ಇದನ್ನು ರೋಜರ್ಸ್ ಅವರ ಇತರ ಸಹೋದ್ಯೋಗಿಗಳು ಪರಿಷ್ಕರಿಸಿದರು ಆದ್ದರಿಂದ ರಕ್ಷಣೆ ಪ್ರೇರಣೆ ಸಿದ್ಧಾಂತದ PMT ಅಂಶ ಇಲ್ಲಿದೆ ಒಂದು ಭಯದ ಮನವಿಯೆಂದರೆ ನೀವು ಧೂಮಪಾನ ಮಾಡುತ್ತಿರುವಂತೆ ಕೆಲವು ಅಸಮರ್ಪಕ ನಡವಳಿಕೆಯನ್ನು ನೀವು ಮಾಡುತ್ತಿದ್ದರೆ ನೀವು ನಿಮ್ಮ ಕಸವನ್ನು ಗಟಾರದ ಮೇಲೆ ಎಸೆಯುತ್ತಿದ್ದರೆ ಮತ್ತು ನಂತರ ಇದರ ಪರಿಣಾಮ ಏನು ಮತ್ತು ಇದು ಬೆದರಿಕೆಯ ಮೌಲ್ಯಮಾಪನ ಮತ್ತು ಪ್ರತಿಕ್ರಿಯೆಯ ಪರಿಣಾಮಕಾರಿತ್ವ ಮತ್ತು ಸ್ವಯಂ ಅನ್ನು ಸೃಷ್ಟಿಸುತ್ತದೆ ಸ್ವಯಂ ಪರಿಣಾಮಕಾರಿತ್ವವೆಂದರೆ ಕೆಲವು ತಡೆಗಟ್ಟುವ ಕ್ರಮಗಳನ್ನು ಅಳವಡಿಸಿಕೊಳ್ಳುವುದು ಮಳೆನೀರು ಕೊಯ್ಲು ಟ್ಯಾಂಕ್ ಅನ್ನು ಖರೀದಿಸಲು ಅಥವಾ ಪ್ರವಾಹ ವಿಮೆಯನ್ನು ಖರೀದಿಸಲು ನಾನು ನಿಮ್ಮನ್ನು ಕೇಳಿದರೆ ಅದರ ಬೆಲೆ ಎಷ್ಟು ಮತ್ತು ಅದರ ಲಾಭ ಏನು ಮತ್ತು ನಿಮಗೆ ಈ ಸಾಮರ್ಥ್ಯವಿದೆಯೇ ಅಥವಾ ಇಲ್ಲವೇ ಅಥವಾ ಹಣಕಾಸಿನ ಸಾಮರ್ಥ್ಯ ದೈಹಿಕ ಸಾಮರ್ಥ್ಯ ಮತ್ತು ವೆಚ್ಚವನ್ನು ಕಡಿಮೆ ಮಾಡಿ ಹೊಂದಾಣಿಕೆಯ ಪ್ರತಿಕ್ರಿಯೆಗಳು ಮತ್ತು ಇದು ವಾಸ್ತವವಾಗಿ ರಕ್ಷಣೆ ಪ್ರೇರಣೆ ಸಿದ್ಧಾಂತದ ನಿಭಾಯಿಸುವ ಮೌಲ್ಯಮಾಪನವಾಗಿದೆ ಆದ್ದರಿಂದ ಭಯದ ಮನವಿ ಅಸಮರ್ಪಕ ಪ್ರತಿಕ್ರಿಯೆಯ ಭಯಗಳು ಸರಿ ನೀವು ಧೂಮಪಾನ ಮಾಡುತ್ತಿದ್ದರೆ ಅದು ನಿಮಗೆ ಸ್ವಲ್ಪ ಸಂತೋಷವನ್ನು ನೀಡುತ್ತದೆ ಮತ್ತು ನಂತರ ತೀವ್ರತೆಯು ಕೆಲವು ರೀತಿಯ ದುರ್ಬಲತೆಯನ್ನು ಹೊಂದಿರಬಹುದು ಅಥವಾ ನೀವು ಹೆಚ್ಚು ದುರ್ಬಲರಾಗಬಹುದು ಅಥವಾ ಬಹುಶಃ ನೀವು ಸ್ವಲ್ಪ ದೂರದ ಸ್ಥಳಕ್ಕೆ ಹೋಗದೆ ನಿಮ್ಮ ಮನೆಯ ಸಮೀಪದಲ್ಲಿ ಕಸವನ್ನು ಎಸೆಯುತ್ತೀರಿ ಆದರೆ ಇದು ವಾಸ್ತವವಾಗಿ ನಿಮ್ಮ ಚರಂಡಿ ಮತ್ತು ಒಳಚರಂಡಿಯನ್ನು ಉಸಿರುಗಟ್ಟಿಸುತ್ತಿದೆ ಆದ್ದರಿಂದ ಈ ಹೆಚ್ಚುಕಡಿಮೆ ವಾಸ್ತವವಾಗಿ ಬೆದರಿಕೆ ಮೌಲ್ಯಮಾಪನಕ್ಕೆ ಬರುತ್ತದೆ ಮತ್ತು ನಂತರ ಅದು ನಿಮ್ಮ ರಕ್ಷಣೆಯ ಪ್ರೇರಣೆಯನ್ನು ಹೆಚ್ಚಿಸುತ್ತಿದೆ ಆದರೆ ಧೂಮಪಾನ ಅಥವಾ ಅಸಮರ್ಪಕ ಪ್ರತಿಕ್ರಿಯೆಗಾಗಿ ಅಥವಾ ಚರಂಡಿಯಲ್ಲಿ ಕಸವನ್ನು ಎಸೆಯುವುದಕ್ಕೆ ಪ್ರತಿಫಲಗಳು ಹೆಚ್ಚಿರುವಾಗ ಮತ್ತು ಅದರ ಪರಿಣಾಮವು ಕಡಿಮೆಯಿದ್ದರೆ ಅದನ್ನು ಮಾಡಲು ನೀವು ಪ್ರೇರೇಪಿಸುವುದಿಲ್ಲ ಅದೇ ರೀತಿ ಪ್ರತಿಕ್ರಿಯೆಯ ಪರಿಣಾಮಕಾರಿತ್ವ ಮತ್ತು ಸ್ವಯಂ ಪರಿಣಾಮಕಾರಿತ್ವವು ವ್ಯಕ್ತಿಯನ್ನು ಹಾನಿಯಿಂದ ರಕ್ಷಿಸುವಲ್ಲಿ ಎಷ್ಟು ಪರಿಣಾಮಕಾರಿಯಾಗಿದೆ ಎಂಬುದರ ಮೌಲ್ಯಮಾಪನವಾಗಿದೆ ಮತ್ತು ಸ್ವಯಂ ಪರಿಣಾಮಕಾರಿತ್ವವು ಅವರ ಸಾಮರ್ಥ್ಯದ ವೈಯಕ್ತಿಕ ಮೌಲ್ಯಮಾಪನವಾಗಿದೆ ಹಾಗಾಗಿ ಈ ತಂತ್ರಜ್ಞಾನಗಳು ನಿಜವಾಗಿಯೂ ಕೆಲಸ ಮಾಡುತ್ತವೆ ಮತ್ತು ನಾನು ಅದನ್ನು ಮಾಡಬಹುದು ಎಂದು ನಾನು ಕಂಡುಕೊಂಡರೆ ಅದು ತುಂಬಾ ಪರಿಣಾಮಕಾರಿಯಾಗಿದೆ ಇದು ಬಹಳಷ್ಟು ಅರ್ಹತೆಯನ್ನು ಹೊಂದಿದೆ ಮತ್ತು ನನಗೆ ಈ ವಿಶ್ವಾಸವಿದೆ ನಂತರ ನಾನು ಹಣಕಾಸಿನ ವೆಚ್ಚಗಳು ಮತ್ತು ಇತರ ವೆಚ್ಚಗಳು ಏನೆಂದು ಪರಿಶೀಲಿಸುತ್ತೇನೆ ಆದ್ದರಿಂದ ಹೆಚ್ಚುಕಡಿಮೆ ನಿಭಾಯಿಸುವ ಮೌಲ್ಯಮಾಪನವನ್ನು ನಿರ್ಧರಿಸುತ್ತದೆ ಮತ್ತು ನಾನು ರಕ್ಷಣೆಯ ಪ್ರೇರಣೆಗಳಿಗೆ ಹೋಗುತ್ತೇನೆ ಆದ್ದರಿಂದ ಇದನ್ನು ವಿವಿಧ ಆರೋಗ್ಯ ಕ್ಷೇತ್ರಗಳಲ್ಲಿ ಮತ್ತು ಇತ್ತೀಚೆಗೆ ವಿಪತ್ತು ಅಪಾಯ ನಿರ್ವಹಣೆಯಲ್ಲಿ ಅನ್ವಯಿಸಲಾಗಿದೆ ನಾವು ಆರೋಗ್ಯ ನಂಬಿಕೆ ಮಾದರಿಗಳಂತಹ ಮತ್ತೊಂದು ಮಾದರಿಗಳನ್ನು ಹೊಂದಿದ್ದೇವೆ ಅವುಗಳು ಬೆದರಿಕೆಯಂತಹ ವಿವಿಧ ರೀತಿಯ ಘಟಕಗಳನ್ನು ಹೊಂದಿವೆ ಇದು ಎರಡು ಘಟಕಗಳ ತೀವ್ರತೆ ಮತ್ತು ಒಳಗಾಗುವಿಕೆಯನ್ನು ಹೊಂದಿದೆ ತದನಂತರ ಯಾವುದನ್ನಾದರೂ ಅಳವಡಿಸಿಕೊಳ್ಳುವ ಪ್ರಯೋಜನಗಳು ಮತ್ತು ಅಡೆತಡೆಗಳು ಕ್ರಿಯೆಗಳ ಸೂಚನೆಗಳಾಗಿವೆ ಅದು ಆರೋಗ್ಯದ ನಡವಳಿಕೆಗೆ ಕಾರಣವಾಗುತ್ತದೆ ಅಥವಾ 1975 ರಲ್ಲಿ ಫಿಶ್ಬೀನ್ ಮತ್ತು ಅಜ್ಜೆನ್ ಅಭಿವೃದ್ಧಿಪಡಿಸಿದ ತಾರ್ಕಿಕ ಕ್ರಿಯೆಗಳ ಸಿದ್ಧಾಂತ ಆಗಿದೆ ನಾನು ನಂಬುವ ನಡವಳಿಕೆಯ ನಂಬಿಕೆಗಳು ಮತ್ತು ಭಯದ ಬಗ್ಗೆ ಮತ್ತು ಫಲಿತಾಂಶಗಳ ಬಗ್ಗೆ ರಕ್ಷಣೆ ಪ್ರೇರಣೆಗಳಂತಹ ಒಂದೇ ರೀತಿಯ ಕಥೆಗಳನ್ನು ಅವರು ಹೊಂದಿದ್ದಾರೆ ನಾನು ಅದನ್ನು ಮಾಡಬೇಕೆ ಅಥವಾ ಬೇಡವೇ ಎಂಬ ಮನೋಭಾವಕ್ಕೆ ಕಾರಣವಾಗುವ ರಕ್ಷಣೆಯ ಪ್ರೇರಣೆಗಳು ಆಗಿದೆ ಆದರೆ ಇದು ಇತರ ಜನರು ನನ್ನ ಸಮಾಜವನ್ನು ಯೋಚಿಸುತ್ತಾರೆ ನನ್ನ ಸ್ನೇಹಿತರು ಸರಿಯಾಗಿ ಯೋಚಿಸುತ್ತಾರೆ ಎಂಬುದರ ಮೇಲೆ ಪ್ರಭಾವ ಬೀರುತ್ತದೆ ಆದ್ದರಿಂದ ಈಗ ರೂಢಿಗತ ನಂಬಿಕೆಗಳು ಮತ್ತು ಅನುಸರಣೆಗೆ ಪ್ರೇರಣೆ ಮತ್ತು ವ್ಯಕ್ತಿನಿಷ್ಠ ಮಾನದಂಡಗಳು ಸರಿ ನಿಯಮಗಳು ಮತ್ತು ನಿಬಂಧನೆಗಳು ಉದ್ದೇಶ ಮತ್ತು ಅಂತಿಮವಾಗಿ ನಡವಳಿಕೆಗೆ ಕಾರಣವಾಗುತ್ತವೆ ನಾವು ಗುರಿ ನಿರ್ದೇಶಿತ ನಡವಳಿಕೆಗಳ ಭವಿಷ್ಯವನ್ನು ಹೊಂದಿದ್ದೇವೆ ಮುನ್ನೋಟಗಳ ಸಿದ್ಧಾಂತ ಆದ್ದರಿಂದ ಇದು ನೀವು ನೋಡಬಹುದಾದ ರೇಖಾಚಿತ್ರವಾಗಿದೆ ಮತ್ತು ಆದ್ದರಿಂದ ಎಲ್ಲವನ್ನೂ ವಿವರಿಸದಿರಲು ಇದು ಕೇವಲ ಒಂದು ನೋಟವಾಗಿದೆ ಆದರೆ ಮಳೆನೀರು ಕೊಯ್ಲು ತೊಟ್ಟಿಯನ್ನು ಸ್ಥಾಪಿಸುವುದರ ಕುರಿತು ನಾನು ಈ ಕಾರ್ಟೂನ್ ಮೂಲಕ ಹೆಚ್ಚು ಸಮಗ್ರವಾದ ಅವಲೋಕನವನ್ನು ನೀಡಿದ್ದೇನೆ ಮತ್ತು ಇದು ವಿಪತ್ತು ಸನ್ನದ್ಧತೆಯ ಅರಿವಿನ ದೃಷ್ಟಿಕೋನದ ಒಟ್ಟಾರೆ ಚಿತ್ರದ ಬಗ್ಗೆ ನಿಮಗೆ ಉತ್ತಮವಾದ ಕಲ್ಪನೆಯನ್ನು ನೀಡುತ್ತದೆ ಎಂದು ನಾನು ಭಾವಿಸುತ್ತೇನೆ ತುಂಬ ಧನ್ಯವಾದಗಳು